ನಮಸ್ಕಾರ ಈ ಮಾಡ್ಯೂಲ್ಗೆ ಸುಸ್ವಾಗತ ಇದು ಕ್ಲಾಸ್ 12 ರ ಕೊನೆಯ ಮಾಡ್ಯೂಲ್ ಆಸಿಲೇಟರ ಮತ್ತು ಶಬ್ದದ ವಿಷಯದ್ದಾಗಿದೆ ಇಲ್ಲಿಯವರೆಗೆ ನಾವು ನೋಡಿದ ಆಸಿಲೇಟರಗಳು ಮತ್ತು ಅವುಗಳು ಯಾವ ರೀತಿಯ ಆಸಿಲೇಟರಗಳು ಎಂಬುದನ್ನು ತ್ವರಿತವಾಗಿ ನೆನಪಿಸಿಕೊಳ್ಳೋಣ ಮತ್ತು ನಂತರ ಶಬ್ದದ ವಿಷಯಗಳನ್ನು ತಿಳಿಯಬಹುದು ಇದು ಈ ಕೋರ್ಸ್ನ ಎರಡನೇ ಕೊನೆಯ ಉಪನ್ಯಾಸ ಮುಂದಿನ ಉಪನ್ಯಾಸದಲ್ಲಿ ಡೇಟಾ ಶೀಟ್ ಅನ್ನು ನೋಡಬಹುದು ಮತ್ತು ಅಂತಿಮವಾಗಿ ಕೆಲವು ಪ್ರಯೋಗಗಳನ್ನು ನೋಡಿದ ನಂತರ ಈ ಉಪನ್ಯಾಸಗಳನ್ನು ಪುನರ್ಮನನ ಮಾಡಬಹುದು ಇಲ್ಲಿ ಆಸಿಲೇಟರ್ಗಳೆಂದರೇನು ಎಂದು ನೋಡಿದಾಗ ಎರಡು ವಿಷಯಗಳ ಬಗ್ಗೆ ತಿಳಿಯುವ ಅಗತ್ಯವಿದೆ ಇದನ್ನು ಬಾರ್ಖೌಸೆನ್ ಮಾನದಂಡಎಂದು ಕರೆಯಲಾಗುವುದು ಮೊದಲನೆಯದು ಸಣ್ಣ ಸಿಗ್ನಲ್ ಇದು ಔಟ್ಪುಟ್ನಿಂದ ಇನ್ಪುಟ್ಗೆ ಹಿಂತಿರುಗಿಸುವ ಸಿಗ್ನಲ್ ಆಗಿದ್ದುಇಪುಟ್ ಸಿಗ್ನಲ್ ಗೆ ಸಂಬಂಧಿಸಿದಂತೆ ಇನ್ ಫೇಸ್ ನಲ್ಲಿರಬೇಕು ಅದು ಇನ್ಪುಟ್ ಸಿಗ್ನಲ್ 0 ಡಿಗ್ರಿ ಆಗಿದ್ದರೆ ಫೀಡ್ ಬ್ಯಾಕ್ ನೆಟ್ವರ್ಕ್ ಮೂಲಕ ಇನ್ಪುಟ್ಗೆ ಪ್ರತಿಕ್ರಿಯೆಯಾಗಿರುವ ಔಟ್ಪುಟ್ ಸಿಗ್ನಲ್ ಸಹ 0 ಡಿಗ್ರಿಯಲ್ಲಿರಬೇಕು ಎರಡನೆಯ ಷರತ್ತಿನ ಪ್ರಕಾರ A ಯ ಮೋಡ್ ನ ಬೀಟಾವು 1 ಕ್ಕಿಂತ ಹೆಚ್ಚಾಗಿರಬೇಕು ಅಥವಾ ಸಮನಾಗಿರಬೇಕು A ಎಂದರೆ ಲಾಭಾಂಶ ಮತ್ತು ಬೀಟಾ ಫೀಡ್ ಬ್ಯಾಕ್ನೆಟ್ವರ್ಕ್ನಲ್ಲಿರುವುದು ಆದ್ದರಿಂದ ಇಲ್ಲಿ R ಮತ್ತು C ಅನ್ನು ಫೀಡ್ ಬ್ಯಾಕ್ ನೆಟ್ವರ್ಕ್ನಂತೆ ಬಳಸಿದರೆ ಕಡಿಮೆ ಫ್ರೀಕ್ವೆನ್ಸಿಯಲ್ಲಿಬಳಸಬಹುದಾದ ಆಸಿಲೇಟರ್ಗಳನ್ನು ವಿನ್ಯಾಸಗೊಳಿಸಬಹುದು ಇಂಡಕ್ಟರ್ ಮತ್ತು ಕೆಪಾಸಿಟನ್ಸ್ ಆಗಿರುವ L ಮತ್ತು C ಅನ್ನು ಪ್ರತಿಕ್ರಿಯಾತ್ಮಕ ಘಟಕಗಳಾಗಿ ಬಳಸಿದರೆ ಹೆಚ್ಚಿನ ಆವರ್ತನಗಳಲ್ಲಿ ಕಾರ್ಯನಿರ್ವಹಿಸುವ ಆಸಿಲೇಟರ್ಗಳನ್ನು ವಿನ್ಯಾಸಗೊಳಿಸಬಹುದು ಸ್ಫಟಿಕ ಆಸಿಲೇಟರ್ಗಳು ಯಾವುವು ಮತ್ತು ಯಾವ ರೀತಿಯ ಬಳಸಬಹುದು ಎಂಬುದನ್ನು ಈಗಾಗಲೇ ನೋಡಿದ್ದೇವೆ ಈ ಸ್ಥಿರತೆಯ ಅಂಶವು ಸ್ಫಟಿಕ ಆಸಿಲೇಟರ್ದ ಮೇಲೆ ಹೇಗೆ ಪ್ರಭಾವಬೀರುವುದು ಎಂಬುದನ್ನು ನೋಡಿದ್ದೇವೆ ಹಾರ್ಟ್ಲಿ ಆಸಿಲೇಟರ್ ಸ್ಫಟಿಕ ಆಸಿಲೇಟರ್ UJT ಆಸಿಲೇಟರ್ಗಳನ್ನು ಮತ್ತು ಅದರ ವಿಶಿಷ್ಟ ಗುಣಲಕ್ಷಣಗಳನ್ನು ನೋಡಿದ್ದೇವೆ ಈಗ ಶಬ್ದ ಎಂದರೇನು ಎಂದು ನೋಡೋಣ ಶಬ್ದದ ಬಗ್ಗೆ ಮಾತನಾಡುವಾಗ ಶಬ್ದವು ವಿದ್ಯುತ್ ಸಂಕೇತದಲ್ಲಿನ ಯಾದೃಚ್ಛಿಕ ಏರಿಳಿತವಾಗಿದೆ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿನ ಶಬ್ದವು ಹಲವಾರು ವಿಭಿನ್ನ ಪರಿಣಾಮಗಳಿಂದ ಉತ್ಪತ್ತಿಯಾಗುವುದರಿಂದ ಅದು ಬಹಳ ವ್ಯತ್ಯಾಸಗಳಲ್ಲಿರುವುದು ಎಲೆಕ್ಟ್ರಾನಿಕ್ ವಿನ್ಯಾಸದಲ್ಲಿ ಪರಿಗಣಿಸಬೇಕಾದ ಮೂಲಭೂತ ಪ್ಯಾರಾಮೀಟರ್ನಲ್ಲಿನ ಶಬ್ದವು ಸಾಮಾನ್ಯವಾಗಿ ಸಿಸ್ಟಮ್ನ ಒಟ್ಟಾರೆ ಕಾರ್ಯಕ್ಷಮತೆಯನ್ನು ಮಿತಿಗೊಳಿಸುತ್ತದೆ ಹಾಗಾಗಿ ಎಲೆಕ್ಟ್ರಿಕಲ್ ಸಿಗ್ನಲ್ನ ಯಾದೃಚ್ಛಿಕ ಏರಿಳಿತದಿಂದಾಗಿ ಸಿಗ್ನಲ್ ನಲ್ಲಿ ಅಸ್ಪಷ್ಟತೆಯನ್ನು ಹೊಂದಿರುವುದು ಮತ್ತು ವಿದ್ಯುತ್ ಸಿಗ್ನಲ್ನ ಈ ಯಾದೃಚ್ಛಿಕ ಏರಿಳಿತವೇ ಶಬ್ದವಾಗಿದ್ದು ಬೇರೇನೂ ಅಲ್ಲ ಈ ಯಾದೃಚ್ಛಿಕ ಏರಿಳಿತವನ್ನು ಶಬ್ದ ಎಂದು ಕರೆಯಲಾಗುತ್ತದೆ ಶಬ್ದವು ಹಲವಾರು ವಿಭಿನ್ನ ಪರಿಣಾಮಗಳಿಂದ ಉತ್ಪತ್ತಿಯಾಗಬಹುದು ಮುಂದಿನ ಸ್ಲೈಡ್ನಲ್ಲಿ ಅದರ ಹಲವಾರು ಪರಿಣಾಮಗಳು ಅಥವಾ ಎಲೆಕ್ಟ್ರಾನಿಕ್ ವ್ಯವಸ್ಥೆಯಲ್ಲಿ ಉದ್ಭವಿಸುವ ಶಬ್ದಗಳು ಯಾವುವು ಎಂದು ನೋಡಬಹುದು ಇದು ನಾವು ಪರಿಗಣಿಸಬೇಕಾದ ಮೂಲಭೂತ ನಿಯತಾಂಕವಾಗಿದೆ ಏಕೆಂದರೆ ಶುದ್ಧ ಸಿಗ್ನಲ್ ಅನ್ನು ಪಡೆಯಲು ಶಬ್ದವನ್ನು ತೆಗೆದುಹಾಕಬೇಕು ಸಿಗ್ನಲ್ನಲ್ಲಿನ ಅನಗತ್ಯ ಏರಿಳಿತವನ್ನು ತೆಗೆದುಹಾಕಬೇಕು ಇದರಿಂದ ನಮಗೆ ಬೇಕಾದ ಸಿಗ್ನಲ್ನ್ನು ಉಳಿಸಿಕೊಳ್ಳಬಹುದು ಸಾಮಾನ್ಯವಾಗಿ ಶಬ್ದವನ್ನು ಹಲವಾರು ಘಟಕಗಳಿಂದ ರಚಿಸಲಾಗಿದೆ ಇಲ್ಲಿ ಚಾಪರ್ ಕಾರಿನ ಶಬ್ದ ಸೈರನ್ ಗಿಟಾರ್ ರೇಡಿಯೋ ಆಂಬ್ಯುಲೆನ್ಸ್ ರೇಸಿಂಗ್ ಕಾರ್ಎಲ್ಲವೂ ಇದೆ ಆದರೆ ಇವುಗಳು ಅನಗತ್ಯ ಸಂಕೇತವಾಗಿದ್ದು ಶಬ್ದ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ ಅದೇ ರೀತಿ ಒಬ್ಬ ವ್ಯಕ್ತಿಯ ಶಬ್ದವು ಇನ್ನೊಬ್ಬ ವ್ಯಕ್ತಿಗೆ ಮನರಂಜನೆಯಾಗಲೇಬೇಕೆಂದಿಲ್ಲ ಈ ನಿರ್ದಿಷ್ಟ ಚಿತ್ರಗಳನ್ನು ನೋಡಿದರೆ ಅದು ತುಂಬಾ ಸುಂದರವಾದ ಚಿತ್ರವಾಗಿದೆ ಇದುregulators dot com ಉದ್ಯಮಕ್ಕೆ ಸಂಬಂದಿಸಿದವಾಗಿವೆ ಮತ್ತು ರೇಡಿಯೊದಿಂದ ಹೊರಬರುವ ಶಬ್ದವು ಈ ವ್ಯಕ್ತಿಗೆ ಸಂಗೀತವಾಗಿದೆ ಆದರೆ ಇದು ಈ ಮಹಿಳೆಗೆ ಶಬ್ದವಾಗಿದೆ ಆದ್ದರಿಂದ ಯಾವುದೇ ಸಂದರ್ಭದಲ್ಲಿ ಶಬ್ದವನ್ನು ಕಾಮಿಕ್ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು ಆದರೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮಾತನಾಡುವಾಗ ನಾವು ಕೇಳುವ ಶಬ್ದದ ಬಗ್ಗೆ ಮಾತನಾಡುತ್ತಿಲ್ಲ ವಿದ್ಯುತ್ ಸಂಕೇತಗಳಲ್ಲಿ ಇರುವ ಶಬ್ದ ವಾಗಿದೆ ಆದ್ದರಿಂದ ಇದು ಹಾರ್ನ್ ಶಬ್ದ ಅಥವಾ ಚಾಪರ್ ಶಬ್ದ ಅಥವಾ ಸ್ವಲ್ಪ ಹಾರ್ನ್ ಮಾಡುವ ಅಥವಾ ಕೆಲವು ಧ್ವನಿವರ್ಧಕ ಅಥವಾ ತುಂಬಾ ಜೋರಾದ ಸಂಗೀತದ ಶಬ್ದವಲ್ಲ ಇವು ಎಲೆಕ್ಟ್ರಾನಿಕ್ ರೂಪದಲ್ಲಿ ಇರುವ ಶಬ್ದಗಳಾಗಿವೆ ಈ ಶಬ್ದವು ತಿಳಿಯುವುದಾದರೆ ನನ್ನ ಸುತ್ತಲೂ 100 ಜನರು ಮಾತನಾಡುತ್ತಿದ್ದರೆ ನಾನು ಏನು ಮಾತನಾಡುತ್ತಿದ್ದೇನೆಂದು ನಿಮಗೆ ಅರ್ಥವಾಗದಿರಬಹುದು ಸಿಗ್ನಲ್ ನ್ನು ಹಿಂಪಡೆಯುವುದು ಕಷ್ಟ 100 ಜನರು ಮಾತನಾಡುವುದು ಶಬ್ದವಾಗಿದ್ದರೆ ನಾನು ಈಗ ನಿಮಗೆ ಕಲಿಸುತ್ತಿರುವುದು ಸಿಗ್ನಲ್ ನಂತರ ಈ ಶಬ್ದದಿಂದ ಸಿಗ್ನಲ್ ಅನ್ನು ಹಿಂಪಡೆಯಬೇಕು ಅಂದರೆ ಈ ಶಬ್ದವನ್ನು ಫಿಲ್ಟರ್ ಮಾಡಬೇಕು ಮತ್ತು ಸಿಗ್ನಲ್ ಅನ್ನು ಮಾತ್ರ ಹಿಂಪಡೆಯಬೇಕು ಹಾಗಾದಾಗ ಮಾತ್ರ ಅದನ್ನು ಕ್ಲೀಯರ್ ಆಗಿ ಕೇಳಬಹುದು ಇದು ಕೇವಲ ಒಂದು ಉದಾಹರಣೆಯಾಗಿದೆ ಮೊದಲು ನೋಡಿದ್ದನ್ನು ನೆನಪಿಸಿಕೊಂಡರೆ ಶಬ್ದವು ಸಿಗ್ನಲ್ ಗೆ ಅನುಪಾತಕ್ಕೆ ಸಮನಾಗಿರುವುದು ಇದು CMRR ಉಪನ್ಯಾಸದಲ್ಲಿ ಇರುವುದು CMRR ಎಂದರೇನು CMRR ಸಾಮಾನ್ಯ ಮೋಡ್ ನಿರಾಕರಣೆ ಅನುಪಾತವಾಗಿದೆ ಹೆಚ್ಚಿನ CMRR ಉತ್ತಮ ಕಾರ್ಯಕ್ಷಮತೆಯ ಸಿಗ್ನಲ್ಸಿಗ್ನಲ್ ಶಬ್ದದ ಅನುಪಾತಕ್ಕೆ ತಕ್ಕಂತೆ ಹೆಚ್ಚಾದಾಗ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ನ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತದೆ ಆದ್ದರಿಂದ ಸಿದ್ಧಾಂತದ ಪ್ರಕಾರ ಅಥವಾ ತ್ವರಿತವಾಗಿ ಶಬ್ದವನ್ನು ವ್ಯಾಖ್ಯಾನಿಸಲು ಬಯಸಿದರೆ ಶಬ್ದವು ವಿದ್ಯುತ್ ಸಿಗ್ನಲ್ ನಲ್ಲಿನ ಯಾದೃಚ್ಛಿಕ ಏರಿಳಿತವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಎಂದು ಹೇಳಬಹುದು ಈಗ ಯಾವ ರೀತಿಯ ಎಲೆಕ್ಟ್ರಿಕಲ್ ಸಿಗ್ನಲ್ಗಳು ಮತ್ತು ಎಲೆಕ್ಟ್ರಿಕಲ್ ಸಿಗ್ನಲ್ನಲ್ಲಿ ಯಾವ ರೀತಿಯ ಶಬ್ದಗಳಿವೆ ಎಂದು ನೋಡೋಣ ಈ ಸ್ಲೈಡ್ ಅನ್ನು ನೋಡಿದರೆ ಶಬ್ದವು ಸಂಪೂರ್ಣವಾಗಿ ಯಾದೃಚ್ಛಿಕ ಸಿಗ್ನಲ್ ಆಗಿದೆ ಎಂದು ನೋಡಬಹುದು ತಕ್ಷಣದ ಮೌಲ್ಯ ಅಥವಾ ತರಂಗರೂಪದ ಹಂತವನ್ನು ಯಾವುದೇ ಸಮಯದಲ್ಲಿ ಊಹಿಸಲಾಗುವುದಿಲ್ಲ ಈಗ ಬಾಹ್ಯ ಆಂತರಿಕ ಶಬ್ದಗಳು ಯಾವುವು ಎಂದು ನೋಡುವುದಾದರೆ ಶಬ್ದವನ್ನು ಅದರ ಸಂಯೋಜಿತ ನಿಷ್ಕ್ರಿಯ ಘಟಕಗಳಿಂದ ಆಪ್ ಆಂಪ್ ನಲ್ಲಿ ಆಂತರಿಕವಾಗಿ ರಚಿಸಬಹುದು ಅಥವಾ ಬಾಹ್ಯ ಮೂಲಗಳಿಂದ ಸರ್ಕ್ಯೂಟ್ನಿಂದ ಸೂಪರ್ ಇಂಪೋಸ್ ಮಾಡಬಹುದು ಆಪರೇಶನಲ್ ಆಂಪ್ಲಿಫೈಯರ್ನಲ್ಲಿನ ನಿರೋಧಕ ಘಟಕಗಳ ಸಹಾಯದಿಂದ ಶಬ್ದವನ್ನು ರಚಿಸಬಹುದು ಅಥವಾ ಬಾಹ್ಯ ಮೂಲಗಳನ್ನು ಬಳಸಿಕೊಂಡು ವಿವಿಧ ರೀತಿಯ ಸರ್ಕ್ಯೂಟ್ ಅನ್ನು ವಿನ್ಯಾಸಗೊಳಿಸಿದಾಗ ಅದನ್ನು ಅತಿಕ್ರಮಿಸಬಹುದು ಬಾಹ್ಯವು ಸರ್ಕ್ಯೂಟ್ಗೆ ಅನ್ವಯಿಸುವ ಸಿಗ್ನಲ್ನಲ್ಲಿರುವ ಶಬ್ದವನ್ನು ಸೂಚಿಸುತ್ತದೆ ಅಥವಾ ಇನ್ನೊಂದು ವಿಧಾನದಿಂದ ಸರ್ಕ್ಯೂಟ್ಗೆ ಪರಿಚಯಿಸಲಾದ ಶಬ್ದವನ್ನು ಸೂಚಿಸುತ್ತದೆ ಉದಾಹರಣೆಗೆ ಸಿಸ್ಟಮ್ ಗ್ರೌಂಡ್ನಲ್ಲಿ ನಡೆಸಲಾಗುತ್ತದೆ ಅಥವಾ ಸಿಸ್ಟಮ್ನಲ್ಲಿನ ಕುರುಹುಗಳು ಮತ್ತು ಘಟಕಗಳಿಂದ ಅವುಗಳಲ್ಲಿ ಒಂದನ್ನು ಅನೇಕ ಆಂಟೆನಾಗಳನ್ನು ಸ್ವೀಕರಿಸಲಾಗಿದೆ ಈ ಶಬ್ದದ ಸಿಗ್ನಲ್ ನಿಂದ ನಮ್ಮ ಜೀವನವನ್ನು ಕಷ್ಟಕರವಾಗಿಸಿಕೊಳ್ಳುವುದು ಬೇಡ ಆಪ್ ಆಂಪ್ ಆಧಾರಿತ ಸರ್ಕ್ಯೂಟ್ ಅನ್ನು ನೋಡಿದಾಗಫಂಕ್ಷನ್ ಜನರೇಟರ್ನಿಂದ ಸಿಗ್ನಲ್ ಅನ್ನುನೀಡಿಲಾಗುವುದು ಈ ಬಾಹ್ಯ ಮೂಲದಿಂದ ಉತ್ಪತ್ತಿಯಾಗುವ ಈ ಸಿಗ್ನಲ್ ಸರ್ಕ್ಯೂಟ್ನಲ್ಲಿ ಶಬ್ದವನ್ನು ಉತ್ಪತ್ತಿಮಾಡುವುದು ಆಪ್ ಆಂಪ್ ಸ್ವತಃ ಅನೇಕ ಸಂಬಂಧಿತ ನಿಷ್ಕ್ರಿಯ ಘಟಕಗಳಿಂದ ಉತ್ಪತ್ತಿಯಾಗುವ ಶಬ್ದವನ್ನು ಹೊಂದಿದೆ ಆದರೆ ಫಂಕ್ಷನ್ ಜನರೇಟರ್ನಿಂದ ಹೊರಬರುವ ಬಾಹ್ಯ ಶಬ್ದದ ಸಾಧ್ಯತೆಯಿದೆ ಮತ್ತು ಅದನ್ನೇ ಆಪ್ ಆಂಪ್ ಗೆ ನೀಡಲಾಗುತ್ತದೆ ಈಗ ಆಂತರಿಕ ಶಬ್ದದ ಪ್ರಕಾರಗಳ ಬಗ್ಗೆ ಮಾತನಾಡುವಾಗ ಹಲವಾರು ರೀತಿಯ ಆಂತರಿಕ ಶಬ್ದಗಳಿವೆ ಕೇವಲ ವ್ಯಾಖ್ಯಾನವನ್ನು ತಿಳಿದುಕೊಳ್ಳಬಹುದು ಮತ್ತು ಶಬ್ದವನ್ನು ಅರ್ಥಮಾಡಿಕೊಳ್ಳಲು ಒಂದು ಉದಾಹರಣೆಯನ್ನು ನೋಡುತ್ತೇವೆ ಆಂತರಿಕ ಶಬ್ದದ ಬಗ್ಗೆ ಮಾತನಾಡುವಾಗ ಥರ್ಮಲ್ ಶಬ್ದ ಸಣ್ಣ ಶಬ್ದ ಫ್ಲಿಕರ್ ಶಬ್ದ ಸ್ಫೋಟದ ಶಬ್ದ ಮತ್ತು ಹಿಮಪಾತದ ಶಬ್ದ ಎಲ್ಲವನ್ನೂ ಒಳಗೊಂಡಿದೆ ಈ ಎಲ್ಲಾ ಶಬ್ದಗಳು ಬೇರೆ ಬೇರೆ ವಿನ್ಯಾಸದಲ್ಲಿ ಇರಬಹುದು ಇದು ಸಿಸ್ಟಮ್ಗೆ ಶಬ್ದದ ಅಂಶವನ್ನು ಪ್ರಸ್ತುತಪಡಿಸುತ್ತದೆ ಪರಿಣಾಮಗಳನ್ನು ಪ್ರತ್ಯೇಕಿಸಲು ಹೆಚ್ಚಿನ ಸಂದರ್ಭಗಳಲ್ಲಿ ಸಾಧ್ಯವಿಲ್ಲ ಆದರೆ ಸಾಮಾನ್ಯ ಕಾರಣಗಳನ್ನು ತಿಳಿದುಕೊಳ್ಳುವುದು ವಿನ್ಯಾಸಕಾರರಿಗೆ ವಿನ್ಯಾಸವನ್ನು ಅತ್ಯುತ್ತಮವಾಗಿಸಲು ಸಹಾಯ ಮಾಡುತ್ತದೆನಿರ್ದಿಷ್ಟ ಬ್ಯಾಂಡ್ವಿಡ್ತ್ ಶಬ್ದವನ್ನು ಕಡಿಮೆ ಮಾಡುತ್ತದೆ ಸಿಸ್ಟಮ್ನಲ್ಲಿ ಈ ಎಲ್ಲಾ ಶಬ್ದಗಳು ಇರಬಹುದು ಮತ್ತು ಸಿಸ್ಟಮ್ನಲ್ಲಿ ಶಬ್ದದ ಪರಿಣಾಮವನ್ನು ಪ್ರತ್ಯೇಕಿಸುವುದರಿಂದ ಉಂಟಾಗುವ ಪರಿಣಾಮವನ್ನು ತೆಗೆದುಹಾಕಲು ಸಾಧ್ಯವಾಗದಿರಬಹುದು ಆದರೆ ಇವುಗಳು ಸಿಸ್ಟಂನಲ್ಲಿ ಕನಿಷ್ಠ ಇಂಟರೆಸ್ಟ್ ಬ್ಯಾಂಡ್ನಲ್ಲಿ ಇರಬಹುದಾದ ಶಬ್ದಗಳು ಎಂದುತಿಳಿಯಬಹುದು ನಾವು ಫಿಲ್ಟರ್ಗಳನ್ನು ನೋಡಿದ್ದೇವೆ ಮತ್ತು ಇದು ಬ್ಯಾಂಡ್ ಪಾಸ್ ಫಿಲ್ಟರ್ ಎಂದು ಹೇಳುವುದಾದರೆ ಈ ನಿರ್ದಿಷ್ಟ ಬ್ಯಾಂಡ್ನಲ್ಲಿ ಶಬ್ದವು ಕನಿಷ್ಠವಾಗಿರುವ ರೀತಿಯಲ್ಲಿ ವಿನ್ಯಾಸಗೊಳಿಸಬಹುದು ಆದ್ದರಿಂದ ಡಿಸೈನ ಕಡಿಮೆ ಮಾಡುವ ಮತ್ತೊಂದು ಉದಾಹರಣೆಯಾಗಿದೆ ಸರ್ಕ್ಯೂಟ್ ಡಿಸೈನರ ರೀತಿಯಾಗಿ ಶಬ್ದವನ್ನು ಕಡಿಮೆ ಮಾಡಲು ವಿನ್ಯಾಸವನ್ನು ಬಳಸಬಹುದು ಆದ್ದರಿಂದ ಶಬ್ದಗಳ ಪ್ರಕಾರ ಯಾವುದು ಎಂದು ನೋಡೋಣ ಮೊದಲ ಶಬ್ದ ಉಷ್ಣ ಶಬ್ದ ಈ ಶಬ್ದವು ವಿದ್ಯುದಾವೇಶ ವಾಹಕಗಳ ಯಾದೃಚ್ಛಿಕ ಉಷ್ಣ ಚಲನೆಯಿಂದ ಉತ್ಪತ್ತಿಯಾಗುತ್ತದೆ ಸಾಮಾನ್ಯವಾಗಿ ವಿದ್ಯುತ್ ವಾಹಕದೊಳಗಿನ ಎಲೆಕ್ಟ್ರಾನ್ಗಳು ಯಾವುದೇ ಅನ್ವಯಿಕ ವೋಲ್ಟೇಜ್ ಅನ್ನು ಲೆಕ್ಕಿಸದೆ ಇದು ಸಂಭವಿಸುತ್ತದೆ ಅಂದರೆ ಸಂಪೂರ್ಣ ಚಲನೆಯು ಶೂನ್ಯವಾಗಿರುತ್ತದೆ ಸ್ವಲ್ಪ ಶಾಖವು ಹೆಚ್ಚಾದಾಗ ಯಾದೃಚ್ಛಿಕ ಏರಿಳಿತ ಅಥವಾ ಎಲೆಕ್ಟ್ರಾನ್ಗಳ ಚಲನೆ ಉಂಟಾಗುತ್ತದೆ ಮತ್ತು ಹೆಚ್ಚು ಶಾಖವನ್ನು ಕೊಟ್ಟಾಗ ಅದು ಇನ್ನಷ್ಟು ಯಾದೃಚ್ಛಿಕವಾಗುತ್ತದೆ ಈ ಎಲೆಕ್ಟ್ರಾನ್ ನ ಯಾದೃಚ್ಛಿಕ ಚಲನೆಯಿಂದಾಗಿ ಶಬ್ದ ಉಂಟಾವುದು ಈಗ ವಿದ್ಯುತ್ ಸಾಂದ್ರತೆಯು ಆವರ್ತನ ವರ್ಣಪಟಲದ ಸರಿಸುಮಾರು ಶುದ್ಧ ಶಬ್ದಕ್ಕೆ ಸಮನಾಗಿರುತ್ತದೆ ಉಷ್ಣದ ಶಬ್ದದಿಂದಾಗಿ RMS ವೋಲ್ಟೇಜ್ ಅನ್ನು ಬ್ಯಾಂಡ್ವಿಡ್ತ್ ಡೆಲ್ಟಾ F ಗೆ ಪ್ರತಿರೋಧ R ಅನ್ನು ಈ ಸಮೀಕರಣದಿಂದ ನೀಡಲಾಗುತ್ತದೆ ಈ ಸಮೀಕರಣವನ್ನು ನೆನಪಿಟ್ಟುಕೊಳ್ಳಬೇಕು ಶಬ್ದದ ವೋಲ್ಟೇಜ್ ಡೆಲ್ಟಾF X 4 k B T R ಯ ವರ್ಗಮೂಲ ಅಲ್ಲಿ ರೆಸಿಸ್ಟರ್ನಿಂದ ಬರುವ ಶಬ್ದವು ಅದರ ಪ್ರತಿರೋಧ ಮತ್ತು ತಾಪಮಾನಕ್ಕೆ ಅನುಪಾತದಲ್ಲಿರುತ್ತದೆ ಮತ್ತು ಪ್ರತಿರೋಧ ಮೌಲ್ಯಗಳನ್ನು ಕಡಿಮೆ ಮಾಡುವುದರಿಂದ ಉಷ್ಣ ಶಬ್ದವನ್ನು ಕಡಿಮೆ ಮಾಡಬಹುದು ಆದ್ದರಿಂದ ಥರ್ಮಲ್ ಶಬ್ದದ ಬಗ್ಗೆ ಮಾತನಾಡುವಾಗ ಇದು ವಾಹಕಗಳ ಚಲನೆಯಿಂದ ರಚಿಸಲ್ಪಟ್ಟ ಶಬ್ದವಾಗಿದೆ ಎರಡನೆಯದಾಗಿ ಶಾಖವನ್ನು ಹೆಚ್ಚಿಸಿದರೆ ಅಥವಾ ತಾಪಮಾನವನ್ನು ಹೆಚ್ಚಿಸಿದರೆ ಶಬ್ದ ಹೆಚ್ಚಾಗುತ್ತದೆ ಪ್ರತಿರೋಧ ಮೌಲ್ಯವು ಹೆಚ್ಚಿದ್ದರೆ ಶಬ್ದ ಹೆಚ್ಚಾಗುತ್ತದೆ ಪ್ರತಿರೋಧ ಮೌಲ್ಯವನ್ನು ಕಡಿಮೆ ಮಾಡುವುದರಿಂದ ಥರ್ಮಲ್ ಶಬ್ದ ಕಡಿಮೆಯಾಗುತ್ತದೆ ಮತ್ತುಈ ಸಮೀಕರಣವನ್ನು ನೆನಪಿಟ್ಟುಕೊಳ್ಳಬೇಕು ಈಗ ಉಷ್ಣ ಶಬ್ದದ ಉದಾಹರಣೆಯನ್ನು ನೋಡೋಣ ಹಾಗಾಗಿ 1 ಹರ್ಟ್ಜ್ನ ಬ್ಯಾಂಡ್ವಿಡ್ತ್ ಮತ್ತು 50 ಓಮ್ನ ಪ್ರತಿರೋಧಕ್ಕಾಗಿ ಉಷ್ಣಾಂಶದಲ್ಲಿ ಉಷ್ಣ ಶಬ್ದವನ್ನು ಲೆಕ್ಕಾಚಾರ ಮಾಡಬೇಕು ಈ ಸಮಸ್ಯೆಗೆ ಪರಿಹಾರವನ್ನು ಹೇಗೆ ಕಂಡುಹಿಡಿಯಬಹುದು ಎಂದು ನೋಡೋಣ ಥರ್ಮಲ್ ಶಬ್ಧ ವೋಲ್ಟೇಜ್ V 4 k B T R ನ ವರ್ಗಮೂಲಕ್ಕೆ ಸಮನಾಗಿರುತ್ತದೆ ಇಲ್ಲಿ k ಬೋಹೀಮಿಯನ್ಸ್ಥಿರಾಂಕವಾಗಿರುತ್ತದೆ T 300 ಕೆಲ್ವಿನ್ B ಯು 1 ಹರ್ಟ್ಜ್ R 50 ಓಮ್ ಇಲ್ಲಿ 1 ಹರ್ಟ್ಜ್ 50 ಓಮ್ ನೀಡಲಾಗಿದೆ ಬೋಲ್ಟ್ಜ್ಮನ್ ಸ್ಥಿರಾಂಕ ತಿಳಿದಿರಬೇಕು ಉಷ್ಣಾಂಶವನ್ನು 27 ಡಿಗ್ರಿ ಎಂದು ಪರಿಗಣಿಸಿದಾಗ ಶಬ್ದ ವೋಲ್ಟೇಜ್ 300 ಕೆಲ್ವಿನ್ ವರ್ಗಮೂಲದ ಅಡಿಯಲ್ಲಿ x y z ಮೌಲ್ಯವನ್ನು ಬರೆದರೆ ಅದು x y z ಗೆ ಸಮನಾಗಿರುತ್ತದೆ ಎಂದು ಪರಿಗಣಿಸಿ ಆದ್ದರಿಂದ ಆದ್ದರಿಂದ 4 ರ ವರ್ಗಮೂಲದ ಅಡಿಯಲ್ಲಿ4 k ಇರುತ್ತದೆ k ಎಂಬುದು ಕೆಲ್ವಿನ್ನಲ್ಲಿನ ತಾಪಮಾನಕ್ಕೆ ಬೋಲ್ಟ್ಜ್ಮನ್ ಸ್ಥಿರಾಂಕವಾ ಗಿರುತ್ತದೆ ಈ ಮೌಲ್ಯಗಳನ್ನು ಬರೆದು ಅನ್ವಯಿಸಿದರೆ ಶಬ್ದ ವೋಲ್ಟೇಜ್ 0 455 ಎಂದು ಕಂಡುಹಿಡಿಯಬಹುದು ಅದು ಉಷ್ಣ ಶಬ್ದವಾಗಿದೆ ಈಗ ಷಾಟ್ ನಾಯ್ಸ್ ಎಂಬ ಇನ್ನೊಂದು ಶಬ್ದವನ್ನು ನೋಡೋಣ ಇದನ್ನು ಕ್ವಾಂಟಮ್ ಶಬ್ದ ಶಾಟ್ಕಿ ನಾಯ್ಸ್ಎಂದೂ ಕರೆಯಲಾಗುತ್ತದೆ ಇದು ವಾಹಕಗಳಲ್ಲಿ ವಾಹಕ ಚಾರ್ಜ್ಡ್ ಕ್ಯಾರಿಯರ್ಗಳ ಚಲನೆಯಲ್ಲಿ ಯಾದೃಚ್ಛಿಕ ಏರಿಳಿತಗಳಿಂದ ಉಂಟಾಗುತ್ತದೆ ನೀವು ಜಂಕ್ಷನ್ನಲ್ಲಿ ಸಂಭಾವ್ಯ ಬಲವನ್ನು ನೋಡಬಹುದು N ಮತ್ತು P ಇದ್ದರೆ ಜಂಕ್ಷನ್ನಿಂದ ಸಂಭಾವ್ಯ ಬಲ ಏನಾಗುತ್ತದೆ ಎಂದು ನೋಡಿದಾಗ ಚಾರ್ಜ್ಡ್ ಕ್ಯಾರಿಯರ್ಗಳ ಚಲನೆಯಲ್ಲಿ ಯಾದೃಚ್ಛಿಕ ಏರಿಳಿತವಾಗುತ್ತದೆ ಇದು ವಾಹಕದ ಚಾರ್ಜ್ ವಾಹಕಗಳ ಯಾದೃಚ್ಛಿಕ ಏರಿಳಿತ ಇಲ್ಲಿ N ಎಲೆಕ್ಟ್ರಾನ್ಗಳು P ಹೊಲ್ ಗಳು ಇವೆ ಆದ್ದರಿಂದ ಚಲನೆಯಲ್ಲಿ ಯಾದೃಚ್ಛಿಕ ಏರಿಳಿತವು ಏನಾಗುವುದೆಂದರೆ ಇದು ಶಾಟ್ ಶಬ್ದವನ್ನು ಉಂಟುಮಾಡುಇವೆತ್ತದೆ ಷಾಟ್ ನಾಯ್ಸ್ ಯಾವಾಗಲೂ ವಿದ್ಯುತ್ ಹರಿವಿನೊಂದಿಗೆ ಸಂಬಂಧಿಸಿದೆ ಮತ್ತು ವಿದ್ಯುತ್ ಹರಿವು ನಿಂತಾಗ ಅದು ನಿಲ್ಲುತ್ತದೆ ಆದ್ದರಿಂದಅದು ಉಷ್ಣ ಶಬ್ದದಂತೆ ಆಗಿರದೆ ಯಾವುದೇ ವಿದ್ಯುತ್ ನ್ನೂ ಅನ್ವಯಿಸದಿದ್ದರೆ ಪ್ರವಹಿಸುವುದಿಲ್ಲ ಉಷ್ಣದ ಶಬ್ದವು ಕೇವಲ ತಾಪಮಾನಕ್ಕೆ ಅನುಗುಣವಾಗಿರುತ್ತದೆ ಆದರೆ ಗುಂಡಿನ ಶಬ್ದವು ಕರೆಂಟ್ ಹರಿವಿದ್ದಾಗ ಮಾತ್ರ ಕಾರ್ಯರೂಪಕ್ಕೆ ಬರುತ್ತದೆ ಶಾಟ್ ಶಬ್ದವು ತಾಪಮಾನದಿಂದ ಸ್ವತಂತ್ರವಾಗಿದೆ ಶಾಟ್ ನಾಯ್ಸ್ ಸ್ಪೆಕ್ಟ್ರಲಿ ಸಮತಟ್ಟಾಗಿದೆ ಅಥವಾ ಏಕರೂಪದ ವಿದ್ಯುತ್ ಸಾಂದ್ರತೆಯನ್ನು ಹೊಂದಿರುತ್ತದೆ ಅಂದರೆ ಆವರ್ತನದ ವಿರುದ್ಧವಾಗಿ ಯೋಜಿಸಿದಾಗ ಅದು ಸ್ಥಿರ ಮೌಲ್ಯವನ್ನುconstant value ಹೊಂದಿರುತ್ತದೆ ಆದ್ದರಿಂದ ನೀವು ಆವರ್ತನದ ವಿರುದ್ಧ ಗುಂಡಿನ ಶಬ್ದವನ್ನು ಯೋಜಿಸಿದಾಗ ಅ ಶಾಟ್ ಶಬ್ದ ಇರುತ್ತದೆ ಆದ್ದರಿಂದ ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ ಮುಂದಿನದು ಫ್ಲಿಕ್ಕರ್ ಶಬ್ದ ಮತ್ತು ನಂತರ ಸ್ಫೋಟದ ಶಬ್ದವನ್ನುburst noise ಫ್ಲಿಕ್ಕರ್ ಶಬ್ದ ಎಂದರೇನುಇದನ್ನು 1f ಶಬ್ದ ಎಂದೂ ಕರೆಯುತ್ತಾರೆ ಇದರ ಮೂಲವು ಭೌತಶಾಸ್ತ್ರದಲ್ಲಿ ಪರಿಹರಿಸಲಾಗದ ಹಳೆಯ ಸಮಸ್ಯೆಗಳಲ್ಲಿ ಒಂದಾಗಿದೆಇದು ಎಲ್ಲಾ ಸಕ್ರಿಯ ಮತ್ತು ನಿಷ್ಕ್ರಿಯ ಘಟಕಗಳಲ್ಲಿ ಇರುತ್ತದೆ ಇದು ಅರೆವಾಹಕಗಳ ಸ್ಫಟಿಕದ ರಚನೆಯಲ್ಲಿನ ಅಪೂರ್ಣತೆಗೆ ಸಂಬಂಧಿಸಿರಬಹುದು ಏಕೆಂದರೆ ಉತ್ತಮ ಸಂಸ್ಕರಣೆಯು ಅದನ್ನು ಕಡಿಮೆ ಮಾಡುತ್ತದೆ ಹಾಗಾದರೆ ಸ್ಫಟಿಕದಂತಹ ರಚನೆಯನ್ನು ನೋಡಿದಾಗ ಸ್ಫಟಿಕದ ರಚನೆಯು ಸಿಲಿಕಾನ್ನಲ್ಲಿ 100 ಎಂದು ನೋಡಿದ್ದೇವೆ ಎಂದುಕೊಂಡರೆ ಇದು ಸ್ಫಟಿಕದ ರಚನೆಯಾಗಿದೆ ಆದರೆ ಸ್ಫಟಿಕದ ರಚನೆಯಲ್ಲಿ ಅಪೂರ್ಣತೆಗಳಿದ್ದರೆ ಸ್ಫಟಿಕದ ರಚನೆಗಳು ಹೇಗೆ ಇದು ಕೇವಲ ಒಂದು ಸಿದ್ಧಾಂತವಾಗಿದೆ ಇದು ಫ್ಲಿಕ್ಕರ್ ಶಬ್ದದ ಉತ್ಪಾದನೆಗೆ ಕಾರಣವಾಗಬಹುದು ಆದರೆ ಸ್ಫಟಿಕದ ರಚನೆಯನ್ನು ಕಡಿಮೆ ಮಾಡುವ ಮೂಲಕ ವಸ್ತುವಿನ ಉತ್ತಮ ಸಂಸ್ಕರಣೆ ಅಥವಾ ಸ್ಫಟಿಕದ ರಚನೆಯಲ್ಲಿನ ಅಪೂರ್ಣತೆಯು ಫ್ಲಿಕರ್ ಶಬ್ದವನ್ನು ಕಡಿಮೆ ಮಾಡುತ್ತದೆ ಫ್ಲಿಕರ್ ಶಬ್ದವನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಫ್ಲಿಕ್ಕರ್ ಶಬ್ದದ ಕೆಲವು ಗುಣಲಕ್ಷಣಗಳು ಯಾವುವು ಎಂದರೆ ಫ್ಲಿಕ್ಕರ್ ಶಬ್ದ ಆವರ್ತನವನ್ನು ಹೆಚ್ಚಿಸುತ್ತದೆ ಅಥವಾ ಕಡಿಮೆಯಾಗುತ್ತದೆ ಏಕೆಂದರೆ ಆವರ್ತನವನ್ನು ಹೆಚ್ಚಿಸಿದಾಗ ಫ್ಲಿಕ್ಕರ್ ಶಬ್ದ ಕಡಿಮೆಯಾಗುತ್ತದೆಅದಕ್ಕಾಗಿಯೇ 1f ಎಂದು ನೀಡಲಾಗಿದೆ ಇದು ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ DC ಕರೆಂಟ್ ಸಂಬಂಧಿಸಿದೆ ಇದು ಒಂದು ಅಷ್ಟಮದಲ್ಲಿ ಅಥವಾ ಡಿಕೆಡ್ ನಲ್ಲಿ ಅದೇ ಶಕ್ತಿಯ ವಿಷಯವನ್ನು ಹೊಂದಿದೆ ಮುಂದಿನದನ್ನು ಬರ್ಸ್ಟ್ ಶಬ್ದ ಬರ್ಸ್ಟ್ ಶಬ್ದ ಎಂದರೇನು ಬರ್ಸ್ಟ್ ಶಬ್ದವು ಎರಡು ಅಥವಾ ಹೆಚ್ಚಿನ ಹಂತಗಳ ನಡುವಿನ ಪರಿವರ್ತನೆಗಳಂತಹ ಹಠಾತ್ ಹೆಜ್ಜೆಯನ್ನು ಒಳಗೊಂಡಿರುತ್ತದೆ ಇದು ಅರೆವಾಹಕ ವಸ್ತುಗಳಲ್ಲಿನ ಅಪೂರ್ಣತೆಗೆ ಸಂಬಂಧಿಸಿದೆ ಮತ್ತು ಭಾರೀ ಅಯಾನು ಕಸಿಗಳನ್ನು ಹೊಂದಿರುತ್ತದೆ ಮತ್ತು ಭಾರೀ ಅಯಾನು ಅಳವಡಿಕೆಯನ್ನು ನೋಡಬಹುದು ಹಲವಾರು ನೂರು ಮೈಕ್ರೋ ವೋಲ್ಟ್ಗಳವರೆಗೆ ಹಲವಾರು ಮಿಲಿಸೆಕೆಂಡ್ಗಳವರೆಗೆ ಸಿಡಿಯುವ ಶಬ್ದವನ್ನು ಕಾಣಬಹುದು ಬರ್ಸ್ಟ್ ಶಬ್ದವು 100 ಹರ್ಟ್ಜ್ಗಿಂತ ಕಡಿಮೆ ದರದಲ್ಲಿ ಪಾಪಿಂಗ್ ಶಬ್ದವನ್ನು ಮಾಡುತ್ತದೆ ಅದಕ್ಕಾಗಿಯೇ ಅದು ಸ್ಫೋಟದಂತೆ ಕಾಣುತ್ತದೆ ಸ್ಪೀಕರ್ ಮೂಲಕ ಕೇಳಿದರೆ ಅದು ಪಾಪ್ಕಾರ್ನ್ ಪಾಪಿಂಗ್ನಂತೆ ಧ್ವನಿಸುತ್ತದೆ ಮತ್ತು ಆದ್ದರಿಂದ ಪಾಪ್ಕಾರ್ನ್ ನಾಯ್ಸ್ ಎಂದೂ ಕರೆಯುತ್ತಾರೆ ಇದು ಅಪೂರ್ಣತೆಯ ಅರೆವಾಹಕಕ್ಕೆ ಸಂಬಂಧಿಸಿದೆ ಇದು ಭಾರೀ ಅಯಾನ್ ಇಂಪ್ಲಾಂಟ್ಗಳನ್ನು ಹೊಂದಿದೆ ಇದು ಪರಿವರ್ತನೆಯಂತಹ ಹಠಾತ್ ಹೆಜ್ಜೆ ಮತ್ತು ವೋಲ್ಟೇಜ್ 100 ಮೈಕ್ರೋವೋಲ್ಟ್ಗಳಷ್ಟು ಹೆಚ್ಚಿನದಾಗಿದೆ ಇದು ಹಲವಾರು ಮಿಲಿಸೆಕೆಂಡುಗಳವರೆಗೆ milliseconds ಆದ್ದರಿಂದ ನೀವು ಸ್ಪೀಕರ್ ಅನ್ನು ಸಂಪರ್ಕಿಸಿದಾಗ ಮತ್ತು 100 ಹರ್ಟ್ಜ್ನ ಆವರ್ತನಕ್ಕಿಂತ ಕಡಿಮೆ ದರದಲ್ಲಿ ಪಾಪಿಂಗ್ ಧ್ವನಿಯನ್ನು ಕೇಳುತ್ತೀರಿ ಮತ್ತು ಅದರ ಧ್ವನಿಯು ಪಾಪ್ಕಾರ್ನ್ ಪಾಪಿಂಗ್ಗೆ ಹೋಲುತ್ತದೆ ಇದನ್ನು ಪಾಪ್ಕಾರ್ನ್ ನಾಯ್ಸ್ ಎಂದೂ ಕರೆಯುತ್ತಾರೆ ಕ್ಲೀನ್ ಸಾಧನ ಸಂಸ್ಕರಣೆಯನ್ನುclean device processing ಬಳಸಿಕೊಂಡು ಕಡಿಮೆ ಬರ್ಸ್ಟ್ ಶಬ್ದವನ್ನು ಉತ್ಪಾದಿಸಲಾಗುತ್ತದೆ ಮತ್ತು ಬರ್ಸ್ಟ್ ಶಬ್ದದ ನಿಯಂತ್ರಣವನ್ನು ವಿನ್ಯಾಸಗೊಳಿಸಲಾಗಿದೆ ಇನ್ನೊಂದು ರೀತಿಯ ಶಬ್ದ ಹಿಮಪಾತದ ಶಬ್ದ ನೋಡೋಣ ಹಿಮಪಾತದ ಶಬ್ದ ಎಂದರೇನು PN ಜಂಕ್ಷನ್ ಅನ್ನು ರಿವರ್ಸ್ ಬ್ರೇಕ್ಡೌನ್ ಮಾದರಿಯಲ್ಲಿ ಸರಿಯಾಗಿ ನಿರ್ವಹಿಸಿದಾಗ ಹಿಮಪಾತದ ಶಬ್ದವನ್ನು ರಚಿಸಲಾಗುತ್ತದೆ ರಿವರ್ಸ್ ಬ್ರೇಕ್ಡೌನ್ ಮಾದರಿಯಲ್ಲಿ ಯಾವಾಗ ಉತ್ಪಾದಿಸಲಾಗುತ್ತದೆ ಎಂದರೆಜಂಕ್ಷನ್ ಡಿಪ್ಲೀಶನ್ ರೀಜನ್ ನಲ್ಲಿ ಹಿಮ್ಮುಖ ವಿದ್ಯುತ್ ಕ್ಷೇತ್ರದ ಪ್ರಭಾವದ ಅಡಿಯಲ್ಲಿ ಎಲೆಕ್ಟ್ರಾನ್ಗಳು ಸಾಕಷ್ಟು ಚಲನ ಶಕ್ತಿಯನ್ನು ಹೊಂದಿರುತ್ತವೆ ಹೆಚ್ಚುವರಿ ಎಲೆಕ್ಟ್ರಾನ್ ಜೋಡಿಯನ್ನು ರೂಪಿಸಲು ಸ್ಫಟಿಕ ಜಾಲರಿಯ ಪರಮಾಣುಗಳೊಂದಿಗೆ ಘರ್ಷಣೆ ಮಾಡುತ್ತಾರೆ ಡಿಪ್ಲಿಟ ರಿಜನ್ ನಲ್ಲಿ ಎಲೆಕ್ಟ್ರಾನ್ ಸಾಕಷ್ಟು ಚಲನ ಶಕ್ತಿಯನ್ನು ಹೊಂದಿರುತ್ತದೆ ಮತ್ತು ಸ್ಫಟಿಕಗಳೊಂದಿಗೆ ಡಿಕ್ಕಿಹೊಡೆಯುವುದನ್ನೂ ನೋಡಬಹುದು ಏಕೆಂದರೆ ಇಲ್ಲಿ ಸ್ಫಟಿಕಗಳೊಂದಿಗೆ ಘರ್ಷಣೆಯಾಗುತ್ತದೆ ಮತ್ತು ಎಲೆಕ್ಟ್ರಾನ್ಗಳನ್ನು ಮತ್ತಷ್ಟು ತಳ್ಳುತ್ತದೆ ಮತ್ತು ಹೆಚ್ಚುವರಿ ಎಲೆಕ್ಟ್ರಾನ್ ಹೋಲ್ ಜೋಡಿಯನ್ನು ರೂಪಿಸುತ್ತದೆ ಈ ಘರ್ಷಣೆಗಳು ಸಂಪೂರ್ಣವಾಗಿ ಯಾದೃಚ್ಛಿಕವಾಗಿರುತ್ತವೆ ಮತ್ತು ಗುಂಡಿನ ಶಬ್ದದಂತೆಯೇ ಯಾದೃಚ್ಛಿಕ ಕರೆಂಟ್ ಪಲ್ಸ್ಗಳನ್ನು ಉತ್ಪತ್ತಿ ಮಾಡುತ್ತವೆ ಆದರೆ ಹೆಚ್ಚು ತೀವ್ರವಾಗಿರುವುದು ವ್ಯತಿರಿಕ್ತ ಬಯಸ್ಡ್ ಜಂಕ್ಷನ್ನ ಡಿಪ್ಲೀಶನ್ ರಿಜನ್ ನಲ್ಲಿನ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ ಗಳು ಹಿಮಪಾತದ ಪರಿಣಾಮವನ್ನು ಉಂಟುಮಾಡಲು ಸಾಕಷ್ಟು ಶಕ್ತಿಯನ್ನು ಪಡೆದಾಗ ದೊಡ್ಡ ಶಬ್ದ ಸ್ಪೈಕ್ಗಳ ಯಾದೃಚ್ಛಿಕ ಸರಣಿಯು ಉತ್ಪತ್ತಿಯಾಗುತ್ತದೆ ವಸ್ತುವಿನ ಮೇಲೆ ಅವಲಂಬನೆಯಿಂದಾಗಿ ಶಬ್ದದ ಪ್ರಮಾಣವನ್ನು ಊಹಿಸಲು ಕಷ್ಟವಾಗುತ್ತದೆ ಆದ್ದರಿಂದ ಶಬ್ದದ ಪ್ರಮಾಣ ಹೆಚ್ಚು ಅಥವಾ ಕಡಿಮೆ ಇದು ಅರೆವಾಹಕ ವಸ್ತುಗಳ ಮೇಲೆ ಅವಲಂಬಿತವಾಗಿರುತ್ತದೆ ಇದು ವಸ್ತುಗಳ ಪ್ರಕಾರವನ್ನು ಅವಲಂಬಿಸಿರುತ್ತದೆ ನಿರ್ದಿಷ್ಟವಾಗಿ ಥರ್ಮಲ್ ಶಬ್ದ ಮಾತ್ರ ತಾಪಮಾನವನ್ನು ಅವಲಂಬಿಸಿರುತ್ತದೆ ಶಾಟ್ ಶಬ್ದವನ್ನು ಸ್ಫೋಟದ ಶಬ್ದವನ್ನು ಪಾಪ್ಕಾರ್ನ್ ಶಬ್ದವನ್ನು ಹಿಮಪಾತದ ಶಬ್ದವನ್ನು ನೋಡಿದ್ದೇವೆ ಇದು ಉಪನ್ಯಾಸ ಸಂಖ್ಯೆ 12 ಆಸಿಲೆಟರ್ ಗಳು ಮತ್ತು ಶಬ್ದ ಉಪನ್ಯಾಸದ ಅಂತ್ಯವಾಗಿರುತ್ತದೆ ಈಗ ಶಬ್ದಗಳ ಪ್ರಕಾರಗಳು ಯಾವುವು ಈ ಶಬ್ದಗಳು ನಿಖರವಾಗಿ ಎಲ್ಲಿ ಉತ್ಪತ್ತಿಯಾಗುತ್ತವೆಹೇಗೆ ಪರಿಹರಿಸಬಹುದು ಅಥವಾ ಹೇಗೆ ಕಂಡುಹಿಡಿಯಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಮುಂದಿನ ತರಗತಿಯಲ್ಲಿ ಅಪರೇಶನಲ್ ಆಂಪ್ಲಿಫೈಯರ್ನ ಡೇಟಾ ಶೀಟ್ ಮತ್ತು ಅದರಲ್ಲಿನ ಕೆಲವು ನಿಯತಾಂಕಗಳನ್ನು ನೋಡುತ್ತೇವೆ ಈ ಸಂಪೂರ್ಣ ಕೋರ್ಸ್ನಲ್ಲಿ ಕೆಲವು C ಈಗಾಗಲೇ ಚರ್ಚಿಸಲಾಗಿದೆ ಡೇಟಾ ಶೀಟ್ ಅನ್ನು ತೆರೆದಾಗ ಅದನ್ನು ಕಾಣಬಹುದು ಡೇಟಾ ಶೀಟ್ನಲ್ಲಿ ಈಗಾಗಲೇ ಚರ್ಚಿಸಿರುವ ಹಲವಾರು ನಿಯತಾಂಕಗಳನ್ನು ಈಗಾಗಲೇ ಚರ್ಚಿಸಿದ್ದೇವೆ ಕೆಲವು ಇತರ ಹೆಚ್ಚುವರಿ ನಿಯತಾಂಕಗಳನ್ನು ಚರ್ಚಿಸಲಿದ್ದೇವೆ ಮತ್ತು ನಂತರ ಕೊನೆಯ ಉಪನ್ಯಾಸವನ್ನು ನೋಡಲಿದ್ದೇವೆ ಅದರ ನಂತರ ಪ್ರಯೋಗ ತರಗತಿಗಳಿವೆ ಅಲ್ಲಿ ಬ್ರೆಡ್ಬೋರ್ಡ್ನಲ್ಲಿ ಸರ್ಕ್ಯೂಟ್ ಅನ್ನು ಹೇಗೆ ಕಾರ್ಯಗತಗೊಳಿಸಬೇಕು ಮತ್ತು ಸರ್ಕ್ಯೂಟ್ಗಳನ್ನು ಪರಿಹರಿಸಲು ಸಿಮುಲಿಂಕ್ ಅನ್ನು ಹೇಗೆ ಬಳಸುವುದು ಎಂದು ನೋಡಬಹುದು ವೋಲ್ಟೇಜ್ ಅನ್ನುಅನ್ವಯಿಸಲುಲ್ಯಾಬ್ನಲ್ಲಿ ಘಟಕಗಳನ್ನು ಸಂಗ್ರಹಿಸಿ ಈ ಘಟಕಗಳಿಂದ ಸರ್ಕ್ಯೂಟ್ ರೂಪಿಸಿ ಸಿಗ್ನಲ್ ಅನ್ನು ಅನ್ವಯಿಸಿ ಮತ್ತು ಸಿಮ್ಯುಲೇಶನ್ ಸಾಫ್ಟ್ವೇರ್ ಸಿಮ್ಯುಲಿಂಕ್ನಲ್ಲಿರುವ ಆಸಿಲ್ಲೋಸ್ಕೋಪ್ ಅನ್ನು ಬಳಸಿಕೊಂಡು ಔಟ್ಪುಟ್ನಲ್ಲಿ ಏನು ಬದಲಾವಣೆಯಾಗಿದೆ ಎಂಬುದನ್ನು ನೋಡಬಹುದು ಆದರೆ ನಾವು ಆಸಿಲ್ಲೋಸ್ಕೋಪ್ ಫ್ರೀಕ್ವೆನ್ಸಿ ಜನರೇಟರ್ ಮತ್ತು ಡಿಸಿ ಪವರ್ ಸಪ್ಲೈ ಬ್ರೆಡ್ಬೋರ್ಡ್ ಬಳಸಿ ಇದೇ ರೀತಿಯ ಅಧ್ಯಯನವನ್ನು ಮಾಡುತ್ತೇವೆ ನಾವು ಬಳಸುವ ಕೇವಲ ಮೂರು ಉಪಕರಣಗಳು ಮತ್ತು ಆಪರೇಟಿಂಗ್ ಆಂಪ್ಲಿಫೈಯರ್ಗೆ ಸಂಬಂಧಿಸಿದ ಹಲವಾರು ರೀತಿಯ ಸರ್ಕ್ಯೂಟ್ಗಳನ್ನು ವಿನ್ಯಾಸಗೊಳಿಸಬಹುದು ಆದ್ದರಿಂದ ಆಲ್ಲಿಯವರೆಗೆ ನೀವು ಕಾಳಜಿ ವಹಿಸಿ ಈ ನಿರ್ದಿಷ್ಟ ಉಪನ್ಯಾಸವನ್ನು ಓದಿ ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಾನು ನಿಮ್ಮನ್ನು ನೋಡುತ್ತೇನೆ